ಎಲ್ಲರಿಗೂ ನಮಸ್ಕಾರ ನಾವು ಚರ್ಚಿಸೋಣ ವಿಪತ್ತು ಚೇತರಿಕೆ ಮತ್ತು ಉತ್ತಮವಾಗಿ ಮತ್ತೆ ನಿರ್ಮಿಸಿ ಕುರಿತ ಈ ಉಪನ್ಯಾಸ ಸರಣಿಗೆ ಸ್ವಾಗತ ಈ ಉಪನ್ಯಾಸದಲ್ಲಿ ನಾವು ಅಪಾಯದ ಗ್ರಹಿಕೆ ಮತ್ತು ವಿಪತ್ತು ಅಪಾಯದ ಸನ್ನದ್ಧತೆಯ ಮೇಲೆ ಕೇಂದ್ರೀಕರಿಸುತ್ತೇವೆ ನಮಗೆ ಏಕೆ ಬೇಕು ಎಂದು ನಾನು ನಿಮಗೆ ಹೇಳುತ್ತೇನೆ ಅಪಾಯದ ಸನ್ನದ್ಧತೆಯ ಮೇಲೆ ಕೇಂದ್ರೀಕರಿಸುವುದು ತಗ್ಗಿಸುವಲ್ಲಿ ಮಾತ್ರವಲ್ಲದೆ ನಾವು ಸನ್ನದ್ಧತೆಯನ್ನು ಉತ್ತೇಜಿಸಲು ಪ್ರಯತ್ನಿಸುತ್ತಿರುವಾಗ ಅಪಾಯದ ಗ್ರಹಿಕೆಗೆ ನಿರ್ಣಾಯಕ ಪಾತ್ರ ಏನು ಎಂದು ನಾನು ನಿಮಗೆ ಹೇಳುತ್ತೇನೆ ಹಾಗಾಗಿ ನಾನು DPRI ಯಿಂದ ಸುಭಜೋತಿ ಸಮದ್ದಾರ್ ವಿಪತ್ತು ತಡೆಗಟ್ಟುವಿಕೆ ಸಂಶೋಧನಾ ಸಂಸ್ಥೆ ಕ್ಯೋಟೋ ವಿಶ್ವವಿದ್ಯಾಲಯ ಜಪಾನ್ ಪ್ರವಾಹ ಅಥವಾ ಜ್ವಾಲಾಮುಖಿಯಂತಹ ನೈಸರ್ಗಿಕ ಅಪಾಯಗಳು ಸೇರಿದಂತೆ ಅನೇಕ ಅಪಾಯಗಳನ್ನು ನಾವು ಹೊಂದಿದ್ದೇವೆ ಎಂದು ನಮಗೆ ಈಗಾಗಲೇ ತಿಳಿದಿದೆ ಆದರೆ ವಿಪತ್ತುಗಳಿಗೆ ನೇರವಾಗಿ ಸಂಬಂಧಿಸದ ಇನ್ನೂ ಅನೇಕ ಅಪಾಯಗಳನ್ನು ನಾವು ಹೊಂದಿದ್ದೇವೆ ಆದರೆ ವಿಶಾಲ ದೃಷ್ಟಿಕೋನದಿಂದ ನೋಡೋಣ ನಾವು ಧೂಮಪಾನ ಅಥವಾ GMO ಹೊಂದಿರಬಹುದು ತದನಂತರ ನಮಗೆ ಸ್ವಲ್ಪ ಅಪಾಯವಿದೆ ನೀವು ಧೂಮಪಾನ ಮಾಡಿದರೆ ನೀವು ಶ್ವಾಸಕೋಶದ ಕ್ಯಾನ್ಸರ್ನಿಂದ ನಿಮ್ಮನ್ನು ಅಪಾಯಕ್ಕೆ ದೂಡುತ್ತಿದ್ದೀರಿ ಅಥವಾ ಪ್ರವಾಹವಿದ್ದರೆ ಬಡ ಜನರು ಬಾಧಿತರಾಗುತ್ತಾರೆ ದುರ್ಬಲ ಜನರು ಬಾಧಿತರಾಗಬಹುದು ಅಲ್ಲದೆ ನಾವು ಭೂಕಂಪ ಮತ್ತು ಸುನಾಮಿ ಪರಿಣಾಮಗಳನ್ನು ಹೊಂದಿರಬಹುದು ಮತ್ತು ಫುಕುಶಿಮಾ ಪರಮಾಣು ವಿದ್ಯುತ್ ಅಪಘಾತದಂತಹ ನ್ಯಾಟಿಕ್ ರೀತಿಯ ಪ್ರಶ್ನೆಗಳು ಪ್ರಚೋದಿಸಬಹುದು ಆದ್ದರಿಂದ ನಮಗೆ ಈ ಎಲ್ಲಾ ರೀತಿಯ ಅಪಾಯವಿದೆ ಇದನ್ನು ಒಪ್ಪಿಕೊಳ್ಳಲಾಗಿದೆ ಈಗ ವಿಪತ್ತು ಅಪಾಯವನ್ನು ನೋಡುವಾಗ ವಿಶೇಷವಾಗಿ ಏಷ್ಯಾದಲ್ಲಿ ಖಚಿತವಾಗಿ ಏಷ್ಯಾವು ಹಾಟ್ಸ್ಪಾಟ್ಗಳಲ್ಲಿ ಒಂದಾಗಿದೆ ಇದು ವಿಶ್ವದ ಅತ್ಯಂತ ವಿಪತ್ತು ಪೀಡಿತ ಪ್ರದೇಶವಾಗಿದೆ ಬೇರೆ ಯಾವುದೇ ಪ್ರದೇಶವು ವಿಪತ್ತಿನಿಂದ ಹೆಚ್ಚು ಪರಿಣಾಮಗೊಳಾಗಾಗುವುದಿಲ್ಲ ನೈಸರ್ಗಿಕ ವಿಪತ್ತುಗಳು ವಿಶೇಷವಾಗಿ ನೀವು ಭೂಕಂಪವನ್ನು ಪರಿಗಣಿಸುತ್ತೀರಿ ಜ್ವಾಲಾಮುಖಿ ಸ್ಫೋಟ ಪ್ರವಾಹ ಎಂದು ನೀವು ಪರಿಗಣಿಸುತ್ತೀರಿ ಏಷ್ಯಾವು ವಿಶ್ವದ ಅತ್ಯಂತ ದುರ್ಬಲ ವಿಪತ್ತು ಪೀಡಿತ ಪ್ರದೇಶವಾಗಿದೆ ಇನ್ನೊಂದು ವಿಷಯವೆಂದರೆ ನಗರ ಜನಸಂಖ್ಯೆ ವಿಶ್ವದಲ್ಲಿ ನಗರ ಜನಸಂಖ್ಯೆಯು ಮೇಲುಗೈ ಸಾಧಿಸುತ್ತಿದೆ 1950 ರಲ್ಲಿ ಇದು ಒಟ್ಟು ಜನಸಂಖ್ಯೆಯ ಕೇವಲ 29 7 ನಗರ ಜನಸಂಖ್ಯೆಯಾಗಿತ್ತು ಕೇವಲ 29 7 ಮಾತ್ರ 2030 ರಲ್ಲಿ ಇದು 61 1 ರಂತೆ ಬೆಳೆಯುತ್ತದೆ ಎಂದು ಪರಿಗಣಿಸಲಾಗಿದೆ ಅಂದರೆ ನಗರ ಪ್ರದೇಶಗಳಲ್ಲಿ ಹೆಚ್ಚು ಹೆಚ್ಚು ಜನರು ವಾಸಿಸುತ್ತಿದ್ದಾರೆ ಮತ್ತು ಅವರು ವಿವಿಧ ರೀತಿಯ ವಿಪತ್ತುಗಳಿಗೆ ಗುರಿಯಾಗುತ್ತಾರೆ 1950 ರಿಂದ 2000 ರವರೆಗೆ ಭೂಕಂಪ ಪ್ರವಾಹ ಗಾಳಿಯ ಬಿರುಗಾಳಿ ಹೇಗೆ ಹೆಚ್ಚುತ್ತಿದೆ ಎಂಬುದನ್ನು ತೋರಿಸುವ ಈ ಗ್ರಾಫ್ ಅನ್ನು ಸಹ ನೀವು ನೋಡಬಹುದು ಅಂದರೆ ಪ್ರವಾಹವು ಹೆಚ್ಚುತ್ತಿದೆ ಮತ್ತು ಗಾಳಿ ಬಿರುಗಾಳಿಯು ಹೆಚ್ಚುತ್ತಿದೆ ಎಂಬುದು ಕೆಂಪು ಬಣ್ಣವನ್ನು ಹೆಚ್ಚಿಸುತ್ತಿದೆ ಭೂಕಂಪವು ತುಲನಾತ್ಮಕವಾಗಿ ಹೋಲುತ್ತದೆ ಆದರೆ ವಿಶ್ವದ ದೊಡ್ಡ ನೈಸರ್ಗಿಕ ವಿಕೋಪಗಳು ಪ್ರಪಂಚದಲ್ಲಿ ಹೆಚ್ಚುತ್ತಿವೆ ವಿಪತ್ತುಗಳು ಹೆಚ್ಚುತ್ತಿರುವುದಲ್ಲದೆ ಆರ್ಥಿಕ ನಷ್ಟ ಮತ್ತು ವಿಪತ್ತುಗಳಿಂದ ಉಂಟಾಗುವ ಸಾಮಾಜಿಕ ಪರಿಣಾಮಗಳು ಹೆಚ್ಚುತ್ತಿವೆ ಇಲ್ಲಿ ನೀವು 1950 ರಿಂದ 2000 ರವರೆಗಿನ ಪ್ರವೃತ್ತಿಯೊಂದಿಗೆ ಆರ್ಥಿಕ ನಷ್ಟ ಅಥವಾ ವಿಮೆ ಮಾಡಿದ ನಷ್ಟಗಳನ್ನು ನೋಡಬಹುದು ಅದು ಖಚಿತವಾಗಿಯೂ ಹೆಚ್ಚುತ್ತಿವೆ ಹಾಗಾದರೆ ಈಗ ಪ್ರವೃತ್ತಿ ಏನು ದೊಡ್ಡ ಕ್ಯಾಟಸ್ಟ್ರೋಫಿಕ್ ವಿಪತ್ತು ಸಂಭವಿಸುವ ಸಾಧ್ಯತೆ ಹೆಚ್ಚು ದೊಡ್ಡ ದುರಂತ ವಿಪತ್ತು 2011 ರ ಜಪಾನ್ ನಂತಹ ದೊಡ್ಡ ವಿಪತ್ತುಗಳು ಖಂಡಿತವಾಗಿಯೂ ಹೆಚ್ಚಾಗಲಿವೆ ಆದರೆ ಅದು ತುಂಬಾ ತೀವ್ರವಾಗಿತ್ತು 60 ಮತ್ತು 90ರ ದಶಕಗಳಲ್ಲಿ ಕೆಲವು ಅಂತರರಾಷ್ಟ್ರೀಯ ಸಹಾಯವನ್ನು ಕಾರ್ಯಗತಗೊಳಿಸಿದ ವಿಪತ್ತಿನ ಸಂಖ್ಯೆ ಅಂತರರಾಷ್ಟ್ರೀಯ ನೆರವು 1 3 3 ಪಟ್ಟು ಹೆಚ್ಚು 60 ಮತ್ತು 90 ರ ದಶಕದಲ್ಲಿ ವಿಪತ್ತಿನಿಂದ ಸಂಭವಿಸಿದ ಆರ್ಥಿಕ ನಷ್ಟ 1 9 ವಿಮೆ ನಷ್ಟವು 60 ಮತ್ತು 90 ರ ದಶಕಗಳಲ್ಲಿ ಹೆಚ್ಚಿನ ದರದಲ್ಲಿ ಹೆಚ್ಚಾಗಿದೆ 116 ಅದು ಅದ್ಭುತ ಅಂಕಿ ಅಂಶಗಳು ಆದ್ದರಿಂದ ಏನಾಗುತ್ತಿದೆ ನಿಜ ಜೀವನದಲ್ಲಿ ನಿಜವಾಗಿಯೂ ಏನು ನಡೆಯುತ್ತಿದೆ ವಿಪತ್ತಿನ ಪರಿಣಾಮಗಳು ಯಾವುವು ಈ ಸಂಗತಿಗಳು ಯಾವುವು ಇದು ನಾನು ನಿಮಗೆ ನೀಡಿದ ಒಂದು ಸಣ್ಣ ದತ್ತಾಂಶ ನಾನು ನಿಮಗೆ ಹೆಚ್ಚಿನ ದತ್ತಾಂಶವನ್ನು ನೀಡಬಲ್ಲೆ ಆದರೆ ಸಮಯವನ್ನು ಪರಿಗಣಿಸಿ ನಾವು ಸಣ್ಣ ದತ್ತಾಂಶದತ್ತ ಗಮನ ಹರಿಸಬಹುದು ಆದರೆ ಆ ದತ್ತಾಂಶವು ನಮಗೆ ಕೆಲವು ಅಂಶಗಳನ್ನು ಸ್ಪಷ್ಟವಾಗಿ ಹೇಳುತ್ತಿದೆ ಒಂದು ಹೆಚ್ಚು ಹೆಚ್ಚು ಜನರು ಮತ್ತು ಕಟ್ಟಡಗಳು ಮತ್ತು ವಸಾಹತುಗಳು ಈಗ ಅಪಾಯಗಳಿಗೆ ಒಳಗಾಗುತ್ತಿವೆ ನಾವು ಹೆಚ್ಚು ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ಹೆಚ್ಚು ನಗರೀಕೃತ ಪ್ರದೇಶವು ಅಲ್ಲಿ ವಾಸಿಸುತ್ತಿದೆ ಒಂದು ಕಡೆಯಲ್ಲಿ ಕೇಂದ್ರೀಕೃತವಾಗಿದೆ ಮತ್ತು ಹೆಚ್ಚು ಹೆಚ್ಚು ಜನರು ಅಪಾಯದಲ್ಲಿದ್ದಾರೆ ಅಂದರೆ ಖಚಿತವಾಗಿಯೂ ಹೆಚ್ಚು ಹೆಚ್ಚು ಜನರು ಒಡ್ಡಿಕೊಳ್ಳುತ್ತಾರೆ ಜನರ ಸಾಮರ್ಥ್ಯ ಅವುಗಳ ಗುಣಲಕ್ಷಣಗಳು ಅವುಗಳ ವೈಶಿಷ್ಟ್ಯಗಳು ಕಟ್ಟಡದ ಗುಣಲಕ್ಷಣಗಳು ವಸಾಹತು ಗುಣಲಕ್ಷಣಗಳು ಅದು ನಡೆಯುತ್ತಿರುವ ರೀತಿ ಪ್ರಪಂಚದಾದ್ಯಂತ ಯೋಜಿತವಲ್ಲದ ಅಭಿವೃದ್ಧಿಯು ವಿಶೇಷವಾಗಿ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಲ್ಲಿ ಅತೃಪ್ತಿ ಉಂಟುಮಾಡಿದೆ ಅಲ್ಲದೆ ವಿಶೇಷವಾಗಿ ಏಷ್ಯಾದಲ್ಲಿ ಜನರು ಮೊದಲಿಗಿಂತಲೂ ಹೆಚ್ಚು ದುರ್ಬಲರಾಗುತ್ತಾರೆ ಎಂಬುದು ಖಚಿತ ಆದರೆ ಅತ್ಯಂತ ಪ್ರಮುಖವಾದ ಸಂಶೋಧನೆಯೆಂದರೆ ರಚನಾತ್ಮಕ ಕ್ರಮಗಳು ಎಂಜಿನಿಯರಿಂಗ್ ಕ್ರಮಗಳು ಮುಖ್ಯ ಆದರೆ ಅದು ಖಚಿತವಾಗಿಯೂ ಸಾಕಾಗುವುದಿಲ್ಲ ನೀವು ಕಾಲುವೆಗಳನ್ನು ಸೇತುವೆಗಳನ್ನು ಅಣೆಕಟ್ಟುಗಳನ್ನು ರಚಿಸಬಹುದು ಆದರೆ ನೀವು ಆ ರಚನಾತ್ಮಕ ಕ್ರಮಗಳಂತಹ ಬಹಳಷ್ಟು ವಿಷಯಗಳನ್ನು ಮಾಡಬಹುದು ಆದರೆ ವಿಪತ್ತುಗಳಿಂದ ರಕ್ಷಿಸಲು ಮತ್ತು ತಗ್ಗಿಸಲು ಮೂಲಸೌಕರ್ಯ ಅಭಿವೃದ್ಧಿಗೆ ಅವು ಬಹಳ ಅವಶ್ಯಕ ಆದರೆ ಅದು ಸಾಕಾಗುವುದಿಲ್ಲ ಒಂದು ಉತ್ತಮ ಉದಾಹರಣೆಯೆಂದರೆ 2011 ಜಪಾನ್ ಅಥವಾ 1995 ರ ಕೋಬ್ ಭೂಕಂಪ ಭಾರತದಲ್ಲಿಯೂ ಸಹ ನಾವು ಜಪಾನ್ನಂತೆ ಮೂಲಸೌಕರ್ಯ ಅಭಿವೃದ್ಧಿಗೆ ಹೆಚ್ಚು ಹೂಡಿಕೆ ಮಾಡುವಂತೆ ತಯಾರಿ ನಡೆಸುತ್ತಿರುವ ದೇಶದಂತೆ ನಾವು ತುಂಬಾ ಪ್ರಯತ್ನಗಳನ್ನು ಮಾಡುತ್ತಿದ್ದೇವೆ ಆದರೆ ರಚನಾತ್ಮಕ ಕ್ರಮಗಳಿಂದ ನೀವು ಸಮುದಾಯಗಳನ್ನು ಚೇತರಿಸಿಕೊಳ್ಳಲು ಸಾಧ್ಯವಿಲ್ಲ ಪ್ರಕೃತಿ ನಿಮಗಿಂತ ಹೆಚ್ಚು ಶಕ್ತಿಶಾಲಿಯಾಗಿದೆ ಎಂಬುದು ಇನ್ನೂ ಖಚಿತವಾಗಿದೆ ಆದ್ದರಿಂದ ನೀವು ಎಂದಾದರೂ ಪ್ರಕೃತಿಯನ್ನು ದುರುಪಯೋಗಪಡಿಸಿಕೊಳ್ಳುತ್ತಿದ್ದರೆ ನೀವು ಶೋಷಣೆ ಮಾಡುತ್ತಿದ್ದರೆ ನೀವು ಎಲ್ಲಿ ವಾಸಿಸಬಾರದೊ ಅಲ್ಲಿ ನೀವು ವಾಸಿಸುತ್ತಿದ್ದರೆ ಆಗ ರಚನಾತ್ಮಕ ಕ್ರಮಗಳು ಸಾಕಾಗುವುದಿಲ್ಲ ಆಗ ನಾವು ಏನು ಮಾಡಬೇಕು ನಾವು ಜನರಲ್ಲಿ ಅಪಾಯದ ಅರಿವನ್ನು ಹೆಚ್ಚಿಸಬೇಕಾಗಿದೆ ನಾವು ಸನ್ನದ್ಧತೆಯನ್ನು ಉತ್ತೇಜಿಸಬೇಕಾಗಿದೆ ದೊಡ್ಡ ವಿಪತ್ತು ಸಂಭವಿಸಿದರೆ ಸುನಾಮಿ ಬಂದರೆ ಬೇರೆ ದಾರಿಯಿಲ್ಲದೆ ನೀವು ಸ್ಥಳಾಂತರಿಸಬೇಕು ಕರಾವಳಿಯ ಪಕ್ಕದಲ್ಲಿ ವಾಸಿಸುವ ಜನರು ವಿಪತ್ತು ಸಂಭವಿಸಿದಾಗ ಅವರನ್ನು ಸ್ಥಳಾಂತರಿಸಬೇಕು ಆದರೆ ಜನರು ಯಾವಾಗಲೂ ಅದನ್ನು ಇಷ್ಟಪಡುವುದಿಲ್ಲ ಆದ್ದರಿಂದ ಏನಾಗುತ್ತಿದೆ ಎಂದರೆ ನಾವು ಸನ್ನದ್ಧತೆಯತ್ತ ಗಮನ ಹರಿಸಬೇಕು ಜನರಿಗೆ ಸನ್ನದ್ಧತೆ ಮತ್ತು ಅಪಾಯದ ನಿರ್ವಹಣೆಯನ್ನು ಉತ್ತೇಜಿಸಬೇಕು ಆದ್ದರಿಂದ ಅದನ್ನು ಮಾಡಲು ನಾವು ಅನೇಕ ರೀತಿಯ ಸಣ್ಣ ಪ್ರತಿಕ್ರಮಗಳನ್ನು ಹೊಂದಿದ್ದೇವೆ ಅದು ದೊಡ್ಡ ಸಮಸ್ಯೆಯಲ್ಲ ನಾವು ಜನರನ್ನು ಪ್ರವಾಹ ವಿಮೆಯನ್ನು ಖರೀದಿಸಲು ಪ್ರೇರೇಪಿಸಬಹುದು ಅಥವಾ ತುರ್ತು ಸಮಯದಲ್ಲಿ ಜನರನ್ನು ಸ್ಥಳಾಂತರಿಸಲು ನಾವು ಕೇಳಬಹುದು ಅಥವಾ ಉತ್ತಮ ಜಲ ಸಂಪನ್ಮೂಲ ನಿರ್ವಹಣೆಗಾಗಿ ಮಳೆನೀರು ಕೊಯ್ಲು ಮತ್ತು ಮುಂತಾದ ಸರಳ ತಂತ್ರಜ್ಞಾನಗಳು ಇರಬಹುದು ಅಥವಾ ಪರಿಸರ ಸ್ನೇಹಿ ಮನೆ ಇಂಧನ ಉಳಿತಾಯ ಮನೆ ಆದ್ದರಿಂದ ವ್ಯಕ್ತಿಗಳ ಈ ಸಣ್ಣ ಕ್ರಮಗಳು ಅಥವಾ ಅಪಘಾತದಿಂದ ರಕ್ಷಣೆ ಪಡೆಯಲು ನಾವು ಹೆಲ್ಮೆಟ್ಗಳನ್ನು ಹಾಕಬೇಕು ಆದರೆ ನೀವು ಒಬ್ಬ ವ್ಯಕ್ತಿಯನ್ನು ಕೇಳುತ್ತಿರುವಾಗ ಇದು ಒಂದು ದೊಡ್ಡ ಸವಾಲಾಗಿದೆ ಒಂದು ಮನೆ ಅವರು ಸರಿ ಎಂದು ಹೇಳಿದರು ಈ ಸೌರಶಕ್ತಿ ಇಂಧನ ಉಳಿಸುವ ಮನೆಯನ್ನು ನನ್ನ ಮನೆಯಲ್ಲಿ ಮಾಡಬಹುದು ನಾನು ಸೌರ ಫಲಕವನ್ನು ಹಾಕಬಹುದು ಆದರೆ ನನ್ನ ಪ್ರಯತ್ನ ತುಂಬಾ ಕಡಿಮೆ ನಾನು ಮಾತ್ರ ಅದನ್ನು ಮಾಡಿದರೆ ಅದು ಈ ಸಮುದಾಯದಲ್ಲಿ ಸನ್ನದ್ಧತೆಯನ್ನು ಉತ್ತೇಜಿಸುವುದಿಲ್ಲ ಏಕೆಂದರೆ ನನ್ನ ಪ್ರಯತ್ನವು ತುಂಬಾ ಕಡಿಮೆ ಅದು ನಿಜ ಆದ್ದರಿಂದ ನಾವು ಏನು ಮಾಡಬೇಕೆಂದರೆ ನಾವು ಹೆಚ್ಚು ಹೆಚ್ಚು ಪ್ರಚಾರ ಮಾಡಬೇಕು ನಾವು ಜನರನ್ನು ಹೆಚ್ಚು ಹೆಚ್ಚು ಪ್ರೋತ್ಸಾಹಿಸಬೇಕು ಕೇವಲ ಒಂದು ಜನರು ಮಾತ್ರ ಹೆಲ್ಮೆಟ್ ಹಾಕುತ್ತಿದ್ದಾರೆ ಅದು ಸಾಕಾಗುವುದಿಲ್ಲ ಆದ್ದರಿಂದ ಬಹಳಷ್ಟು ಹಾಕುವುದು ಸಣ್ಣ ಸಣ್ಣ ವಿಷಯಗಳು ಬಹಳ ದೊಡ್ಡ ಪ್ರಯತ್ನ ದೈತ್ಯಾಕಾರದ ಪ್ರಯತ್ನವಾಗಬಹುದು ಆದ್ದರಿಂದ ನಾವು ಇನ್ನೂ ಅನೇಕ ಸಣ್ಣ ವಿಷಯಗಳನ್ನು ಸರಿಯಾಗಿ ಹೊಂದಬಹುದು ಮಳೆನೀರು ಕೊಯ್ಲು ಮಾಡುವಂತಹ ವಿಮೆಯಂತಹ ಇನ್ನೂ ಅನೇಕವನ್ನು ನಾವು ಹೊಂದಿದ್ದೇವೆ ನಮ್ಮಲ್ಲಿ ಇನ್ನೂ ಅನೇಕ ಸಣ್ಣ ತಂತ್ರಜ್ಞಾನಗಳಿವೆ ಈಗ ನಾವು ಉತ್ತೇಜಿಸಬೇಕಾಗಿದೆ ಈ ಸಣ್ಣ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳಲು ಮತ್ತು ಸ್ಥಾಪಿಸಲು ನಾವು ಜನರನ್ನು ಪ್ರೋತ್ಸಾಹಿಸಬೇಕಾಗಿದೆ ಇದು ಒಂದು ಸಣ್ಣ ವಿಷಯ ಆದರೆ ದೊಡ್ಡ ಸವಾಲು ಹಾಗಾಗಿ ನಾವು ಸ್ಥಳೀಯ ಸರ್ಕಾರಕ್ಕೆ ಏನು ಮಾಡುತ್ತೇವೆ ಪುರಸಭೆಯ ಪ್ರಾಧಿಕಾರದವರು ನೀವು ಕೆಲವು ಸಮಯದಲ್ಲಿ ಖಾಲಿ ಮಾಡಬೇಕು ಅಥವಾ ನಿಮ್ಮ ಘನತ್ಯಾಜ್ಯ ನಿರ್ವಹಣೆಯನ್ನು ನೀವು ನಿರ್ವಹಿಸಬೇಕು ನೀವು ಕಟ್ಟಡ ಬೈ ಕಾನೂನುಗಳನ್ನು ಅನುಸರಿಸಬೇಕು ತುರ್ತು ಸಮಯದಲ್ಲಿ ನೀವು ಆಹಾರವನ್ನು ಸಂಗ್ರಹಿಸಬೇಕು ಅಥವಾ ಬದುಕುಳಿಯುವ ಕಿಟ್ ಅಥವಾ ಆಕಸ್ಮಿಕ ಕಿಟ್ ಅನ್ನು ಇಟ್ಟುಕೊಳ್ಳಬೇಕು ಎಂದು ಅವರು ಜನರಿಗೆ ಹೇಳುತ್ತಾರೆ ಈಗ ಸ್ಥಳೀಯ ಸರ್ಕಾರವು ಅಪಾಯದಲ್ಲಿರುವ ಜನರಿಗೆ ತಮ್ಮ ಅಪಾಯವನ್ನು ಕಡಿಮೆ ಮಾಡಲು ಮತ್ತು ಕೆಲವು ವಿಪತ್ತು ಸಿದ್ಧತೆ ತಂತ್ರಜ್ಞಾನವನ್ನು ಸ್ಥಾಪಿಸಲು ಮತ್ತು ಅಳವಡಿಸಿಕೊಳ್ಳಲು ಹೇಳುತ್ತಿರುವ ಪ್ರಕ್ರಿಯೆಯಾಗಿದೆ ಇದನ್ನು ಸರಳ ಅಪಾಯ ಸಂವಹನ ಪ್ರಕ್ರಿಯೆ ಎಂದು ಕರೆಯಲಾಗುತ್ತದೆ ಎಂದು ನಮಗೆ ತಿಳಿದಿದೆ ಆದರೆ ಇದು ಯಾವಾಗಲೂ ಸುಲಭವಲ್ಲ ಸಾಂಪ್ರದಾಯಿಕ ಅಪಾಯದ ಸನ್ನದ್ಧತೆಯ ಕಾರ್ಯವಿಧಾನ ಅಥವಾ ವ್ಯವಸ್ಥೆ ಜನರಿಗೆ ಮಾಹಿತಿ ನೀಡುವುದು ಮಾತ್ರ ಸಾಕು ಎಂದು ಅವರು ಭಾವಿಸುತ್ತಾರೆ ತುರ್ತು ಸಮಯದಲ್ಲಿ ಜನರನ್ನು ಸ್ಥಳಾಂತರಿಸಲು ನಾನು ಕೇಳಿದರೆ ಸಾಕು ಆದರೆ ಅದು ಯಾವಾಗಲೂ ಸಾಕಾಗುವುದಿಲ್ಲ ಕ್ಷೇತ್ರದ ಜನರು ಜಗತ್ತಿನಾದ್ಯಂತದ ವಿವಿಧ ಸಂಶೋಧನೆಗಳಿಂದ ಬಹಳಷ್ಟು ಹಣವನ್ನು ಹಾಕಿದ ನಂತರ ಸಾಕಷ್ಟು ಯೋಜನೆಗಳನ್ನು ನಡೆಸುತ್ತಿರುವ ನಂತರ ಸಾಕಷ್ಟು ಸಮಯವನ್ನು ಕಳೆಯುವ ಒಲವು ತೋರಿಸುತ್ತಿದ್ದಾರೆ ವಿಪತ್ತಿನ ವಿರುದ್ಧ ತಯಾರಿ ಮಾಡುವ ಪ್ರವೃತ್ತಿ ಅಸ್ಪಷ್ಟವಾಗಿದೆ ಇದು ನಿಜವಾಗಿಯೂ ಕಡಿಮೆ ಏಕೆ ಜನರು ಏಕೆ ತಯಾರಿ ಮಾಡುತ್ತಿಲ್ಲ ಇಲ್ಲಿ ಒಂದು ಉತ್ತಮ ಉದಾಹರಣೆ ಇದೆ ನೀವು ಏನನ್ನು ಅಪಾಯಕಾರಿ ಎಂದು ಭಾವಿಸುತ್ತೀರಿ ಅದನ್ನು ಜನರು ಅಪಾಯಕಾರಿ ಎಂದು ಭಾವಿಸದೇ ಇರಬಹುದು ಈ ರೀತಿಯಂತೆ ದೋಣಿಯ ಇನ್ನೊಂದು ಬದಿಯಲ್ಲಿರುವ ಈ ಇನ್ನೊಬ್ಬ ವ್ಯಕ್ತಿಯು ಈ ದೋಣಿ ಮುಳುಗುತ್ತಿರುವುದರಿಂದ ಅವನು ಅಪಾಯಕ್ಕೆ ಒಳಗಾಗುವುದಿಲ್ಲ ಎಂದು ಪರಿಗಣಿಸಲಾಗಿದೆ ಎಂದು ನಾನು ಅನೇಕ ಬಾರಿ ಹೇಳಿದ್ದೇನೆ ಆದರೆ ಅವನು ಇನ್ನೊಂದು ಬದಿಯಲ್ಲಿದ್ದಾನೆ ಅವನು ಸಾಯುವುದಿಲ್ಲ ಅಥವಾ ಇನ್ನೊಬ್ಬ ವ್ಯಕ್ತಿಗೆ ಈ ಮಹಿಳೆ ನಿಮ್ಮ ಛತ್ರಿಯ 40 ಮಾತ್ರ ಏಕೆ ಆವರಿಸಿದೆ ಎಂದು ಕೇಳುತ್ತಿದ್ದಾಳೆ ನಾನು ತುರ್ತು ಸಂದೇಶವನ್ನು ಸ್ವೀಕರಿಸಿದ್ದೇನೆ ಅವರು 40 ಮಳೆಯಾಗುವ ಸಾಧ್ಯತೆಯಿದೆ ಎಂದು ಹೇಳುತ್ತಿದ್ದಾರೆ ಆದ್ದರಿಂದ ಮುಂಚಿನ ಎಚ್ಚರಿಕೆಯ ಸಂದೇಶವನ್ನು ಅವರು ಈ ರೀತಿ ವ್ಯಾಖ್ಯಾನಿಸಿದ್ದಾರೆ ಆದ್ದರಿಂದ ಜನರು ಅರ್ಥೈಸುವ ರೀತಿಯಲ್ಲಿ ಜನರು ಅವುಗಳನ್ನು ಗ್ರಹಿಸುವ ವಿಧಾನವು ಬದಲಾಗುತ್ತದೆ ಸರಿ ಜನರು ಸನ್ನದ್ಧತೆಯ ಬಗ್ಗೆ ವಿಭಿನ್ನ ದೃಷ್ಟಿಕೋನಗಳನ್ನು ಹೊಂದಿದ್ದಾರೆ ಎಂಬುದು ಮಾತ್ರವಲ್ಲ ಜನರು ಸರಿ ಎಂದು ಭಾವಿಸುತ್ತಾರೆ ನನಗೆ ವಿಪತ್ತಿನ ಬಗ್ಗೆ ತಿಳಿದಿದೆ ನನ್ನ ಪ್ರದೇಶವನ್ನು ನನಗೆ ಚೆನ್ನಾಗಿ ತಿಳಿದಿದೆ ಯಾವಾಗ ಪ್ರವಾಹ ಬರುತ್ತದೆ ಯಾವಾಗ ಸುನಾಮಿ ಬರುತ್ತದೆ ನಾನು ಸುಲಭವಾಗಿ ತಪ್ಪಿಸಿಕೊಳ್ಳಬಹುದು ನನ್ನನ್ನು ಕಡಿಮೆ ಅಂದಾಜು ಮಾಡಬೇಡಿ ವಾಸ್ತವವಾಗಿ ಜನರು ತಮಗೆ ತಿಳಿದಿರುವ ಎಲ್ಲ ಜ್ಞಾನವನ್ನು ಅತಿಯಾಗಿ ಅಂದಾಜು ಮಾಡುತ್ತಾರೆ ಅಥವಾ ಜನರು ಸಾಕಷ್ಟು ಸಿದ್ಧರಾಗಿದ್ದಾರೆಂದು ಅಂದಾಜು ಮಾಡುತ್ತಾರೆ ಪ್ರವಾಹ ಭೂಕಂಪ ಕೂಡ ಸಂಭವಿಸಿದರು ನಾನು ಸುರಕ್ಷಿತವಾಗಿರುತ್ತೇನೆ ಎಂದು ಅಂದಾಜು ಮಾಡುತ್ತಾರೆ ಏಕೆಂದರೆ ನಾನು ಅಷ್ಟು ದುರ್ಬಲನಲ್ಲ ನಾನು ಸಾಕಷ್ಟು ಸಿದ್ಧನಾಗಿದ್ದೇನೆ ನನ್ನ ಮನೆ ಒಳ್ಳೆಯದು ನನ್ನ ಮನೆ ಮೂರು ಅಂತಸ್ತಿನದು ಯಾವುದೇ ಪ್ರವಾಹ ನನ್ನ ಮೇಲೆ ಪರಿಣಾಮ ಬೀರುವುದಿಲ್ಲ ಎಂಬುದು ಅವರ ಭಾವನೆ ಅಥವಾ ಜನರು ಸರಿ ಎಂದು ಭಾವಿಸಬಹುದು ಇದು ಇತರರ ಜವಾಬ್ದಾರಿಯೂ ಹೌದು ಜನರು ಆಗಾಗ್ಗೆ ಪ್ರವಾಹಕ್ಕೆ ನಗರಸಭೆ ಪ್ರಾಧಿಕಾರವನ್ನು ದೂಷಿಸುತ್ತಾರೆ ಪ್ರವಾಹವು ಸ್ಥಳೀಯ ಸರ್ಕಾರದ ಸಮಸ್ಯೆಯಾಗಿದೆ ಎಂದು ಅವರು ಹೇಳಿದರು ಪ್ರವಾಹ ಅಪಾಯದಿಂದ ನನ್ನನ್ನು ನಾನು ರಕ್ಷಿಸಿಕೊಳ್ಳುವುದು ನನ್ನ ಕರ್ತವ್ಯವಲ್ಲ ಇದು ನನ್ನನ್ನು ರಕ್ಷಿಸುವುದು ಸ್ಥಳೀಯ ಸರ್ಕಾರದ ಕರ್ತವ್ಯ ಅಥವಾ ಜವಾಬ್ದಾರಿಯಾಗಿದೆ ಆದ್ದರಿಂದ ಈ ಅಂಶಗಳು ಜನರ ಅಪಾಯದ ಅರಿವು ಅಥವಾ ಕಡಿಮೆ ಅಪಾಯದ ಗ್ರಹಿಕೆಗಳನ್ನು ಕಡಿಮೆ ಮಾಡುವ ಇನ್ನೂ ಅನೇಕ ಅಂಶಗಳು ಇರಬಹುದು ಮತ್ತು ಅಂತಿಮವಾಗಿ ಸನ್ನದ್ಧತೆಯನ್ನು ಕಡಿಮೆ ಮಾಡುತ್ತದೆ ಕೆಲವು ದತ್ತಾಂಶವನ್ನು ನಾವು ಇಲ್ಲಿ ನೋಡಬಹುದು ವಾಸ್ತವವಾಗಿ ಆದರ್ಶಪ್ರಾಯವಾಗಿ ನಾವು ಹೆಚ್ಚಿನ ಹಣವನ್ನು ಹೊಂದಿರಬೇಕು ತಡೆಗಟ್ಟುವಿಕೆ ಮತ್ತು ಸನ್ನದ್ಧತೆಗಾಗಿ ಹೂಡಿಕೆ ಮಾಡಬೇಕು ಆದರೆ ನೀವು ಪ್ರಸ್ತುತ ಪರಿಸ್ಥಿತಿಯನ್ನು ಗಮನಿಸಿದರೆ ಅದು ಸಂಪೂರ್ಣವಾಗಿ ವಿರುದ್ಧವಾಗಿದೆ ನಾವು ತುರ್ತು ಪ್ರತಿಕ್ರಿಯೆಗಾಗಿ ಹೆಚ್ಚು ಹಣವನ್ನು ಖರ್ಚು ಮಾಡುತ್ತಿದ್ದೇವೆ ಮತ್ತು ತಡೆಗಟ್ಟುವಿಕೆ ಮತ್ತು ಸನ್ನದ್ಧತೆಯಲ್ಲಿ ಕಡಿಮೆ ಹಣವನ್ನು ಖರ್ಚು ಮಾಡುತ್ತಿದ್ದೇವೆ ಸರಿ ಆದ್ದರಿಂದ ನಾವು ಏನಾದರೂ ಮಾಡಬೇಕಾಗಿದೆ ಆದರೆ ನಾವು ಅದನ್ನು ಮಾಡುತ್ತಿಲ್ಲ ಆದ್ದರಿಂದ ನಾವು ಅದನ್ನು ಉತ್ತೇಜಿಸುತ್ತಿರುವ ವಿಪತ್ತು ಸನ್ನದ್ಧತೆ ಸಾಕಾಗುವುದಿಲ್ಲ ಜನರು ಹೆಚ್ಚು ವಿಪತ್ತು ಪರಿಹಾರಕ್ಕಾಗಿ ನಾವು ಹೆಚ್ಚು ಹಣವನ್ನು ಖರ್ಚು ಮಾಡುತ್ತಿದ್ದೇವೆ ಜನರು ಸನ್ನದ್ಧತೆಗಾಗಿ ಹಣವನ್ನು ಖರ್ಚು ಮಾಡಲು ಸಿದ್ಧರಿಲ್ಲ ಆದ್ದರಿಂದ ಸರ್ಕಾರವು ಸಿದ್ಧತೆಗಾಗಿ ಹಣವನ್ನು ಖರ್ಚು ಮಾಡಲು ವಿಫಲವಾಗಿದೆ ಅದನ್ನು ಮಾಡಲು ಜನರನ್ನು ಪ್ರೇರೇಪಿಸಲಾಗಿಲ್ಲ ಅಷ್ಟೇ ಅಲ್ಲ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಪೂರ್ವಭಾವಿ ಅಪಾಯದ ಹಣಕಾಸು ಕಡಿಮೆ ಬಳಕೆಯಾಗಿದೆ ಇದು ವಿಪತ್ತು ಪೂರ್ವದ ಹಣಕಾಸಿನ ಸಮಯದಲ್ಲಿ ನಮ್ಮಲ್ಲಿ ಬಹಳ ಕಡಿಮೆ ಇದೆ ಎಂದು ತೋರಿಸುತ್ತಿದೆ ಸ್ಥಳೀಯ ಸರ್ಕಾರ ಅಥವಾ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿನ ರಾಷ್ಟ್ರೀಯ ಸರ್ಕಾರವು ಬಹಳ ಕಡಿಮೆ ಹಣವನ್ನು ಖರ್ಚು ಮಾಡುತ್ತಿದೆ ಆದರೆ ತುರ್ತು ಸಮಯದಲ್ಲಿ ನಾವು ಹೆಚ್ಚು ಹಣವನ್ನು ಖರ್ಚು ಮಾಡುತ್ತಿದ್ದೇವೆ

ಆದ್ದರಿಂದ ಸಮುದಾಯಕ್ಕೆ ಸ್ಥಳೀಯ ಸರ್ಕಾರದಂತಹ ಈ ಅಪಾಯ ಸಂವಹನಗಳು ನಾವು ಇದನ್ನು ಹೇಗೆ ನಿರ್ವಹಿಸಬಹುದು ಪ್ರವಾಹ ಬರುತ್ತಿದೆ ಮತ್ತು ಸ್ಥಳೀಯ ಸರ್ಕಾರವು ಜನರಿಗೆ ಪ್ರವಾಹ ಬರುತ್ತಿದೆ ಎಂದು ಹೇಳಲು ಪ್ರಯತ್ನಿಸುತ್ತಿದೆ ನೀವು ಅಪಾಯದಲ್ಲಿದ್ದೀರಿ ನಿಮ್ಮ ಕುಟುಂಬಕ್ಕೆ ಅಪಾಯವಿದೆ ಆದ್ದರಿಂದ ದಯವಿಟ್ಟು ಸ್ಥಳಾಂತರಿಸಿ ಅಪಾಯವನ್ನು ತೆಗೆದುಕೊಳ್ಳಬೇಡಿ ಆದರೆ ದಯವಿಟ್ಟು ನಾವು ನಿಮಗೆ ಹೇಳಿದ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಿ ಎಂದು ಹೇಳುತ್ತದೆಂದು ಕಲ್ಪಿಸಿಕೊಳ್ಳೋಣ ಮತ್ತು ಈ ಸಂದೇಶವನ್ನು ಜನರಿಗೆ ಪತ್ರಿಕೆ ಮೂಲಕ ಟಿವಿ ರೇಡಿಯೋ ಇಂಟರ್ನೆಟ್ ಮುಂತಾದ ಸಮೂಹ ಮಾಧ್ಯಮಗಳ ಮೂಲಕ ನೀಡಲಾಯಿತು ಆದರೆ ಈ ವ್ಯಕ್ತಿಯು ಹೆದರುವುದಿಲ್ಲ ಅವನು ಕೇಳುತ್ತಿಲ್ಲ ಅವನು ಅಪಾಯದಲ್ಲಿದ್ದಾನೆ ಪತ್ರಿಕೆ ಓದುವಾಗ ಅವನು ಪ್ರವಾಹವನ್ನು ಆನಂದಿಸುತ್ತಿದ್ದಾನೆ ಅವನು ಹೆದರುವುದಿಲ್ಲ ಆದ್ದರಿಂದ ಇದು ನಿಜವಾಗಿಯೂ ಸವಾಲಿನದ್ದಲ್ಲವೇ ಇದು ತುಂಬಾ ಸಾಮಾನ್ಯವಾದ ಸನ್ನಿವೇಶವಾಗಿದೆ ಇದು ತುಂಬಾ ಅಸಾಮಾನ್ಯ ಸನ್ನಿವೇಶವಲ್ಲ ನಾವು ಅವರಿಗೆ ಸನ್ನದ್ಧರಾಗಲು ಸ್ಥಳಾಂತರಿಸಲು ಹೇಳುವಾಗ ಜನರು ಅದನ್ನು ಮಾಡುತ್ತಿಲ್ಲ ಎಂಬುದು ಇದು ಸಾಮಾನ್ಯ ಸನ್ನಿವೇಶವಾಗಿದೆ ನಂತರ ಈ ವ್ಯಕ್ತಿಯು ಅರಿತುಕೊಳ್ಳುವ ಹೊತ್ತಿಗೆ ಅದು 50 ಕಿಲೋಮೀಟರ್ ಅಲ್ಲ ಅದು 50 ಸೆಂಟಿಮೀಟರ್ ಅವನು ಮುಳುಗಿದ್ದಾನೆ ಅವನ ಪ್ರದೇಶವು ಮುಳುಗಿದೆ ಆದ್ದರಿಂದ ದೊಡ್ಡ ಸವಾಲು ಏನೆಂದರೆ ಜನರು ಏನನ್ನು ಅಪಾಯಕಾರಿ ಎಂದು ಭಾವಿಸುತ್ತಾರೆ ಅವರ ಜ್ಞಾನ ಕೆಲವೊಮ್ಮೆ ಹಠಾತ್ ಕೆಲವೊಮ್ಮೆ ನಾವು ಅಪಾಯದಲ್ಲಿದ್ದೇವೆ ಎಂದು ಅವರು ಒಪ್ಪುತ್ತಾರೆ ಸರಿ ಆದರೆ ಅನೇಕ ಬಾರಿ ಅವರು ಒಪ್ಪುವುದಿಲ್ಲ ಅಲ್ಲದೆ ಒಂದು ವೇಳೆ ಅವರು ನಾನು ನಿಜವಾಗಿಯೂ ಅಪಾಯದಲ್ಲಿದ್ದೇನೆಂದು ಕಂಡುಕೊಂಡರೆ ಆಗ ಏನು ಮಾಡಬಹುದು ಕೆಲವೊಮ್ಮೆ ಇದು ತುಂಬಾ ಒಪ್ಪಲ್ಪಟ್ಟಿದೆ ಜನರು ಒಪ್ಪಿಕೊಂಡರು ಸರಿ ನಾನು ಸ್ಥಳಾಂತರಗೊಂಡರೆ ನನ್ನನ್ನು ನಾನು ಪ್ರವಾಹದಿಂದ ರಕ್ಷಿಸಿಕೊಳ್ಳಬಹುದು ನಾನು ವಿಪತ್ತು ಅಪಾಯವನ್ನು ಕಡಿಮೆ ಮಾಡಬಹುದು ಆದರೆ ಕೆಲವೊಮ್ಮೆ ಜನರು ತಗ್ಗಿಸುವ ಕ್ರಮಗಳನ್ನು ಅಥವಾ ಸನ್ನದ್ಧತೆಯ ಕ್ರಮಗಳನ್ನು ಸ್ವತಃ ಸವಾಲು ಮಾಡುತ್ತಾರೆ ಅದು ಕೆಲಸ ಮಾಡುತ್ತದೆಯೇ ಅದು ನನಗೆ ಕೆಲಸ ಮಾಡುತ್ತದೆಯೇ ಆದ್ದರಿಂದ ಜ್ಞಾನವು ಅಪಾಯ ಮತ್ತು ಅದನ್ನು ಹೇಗೆ ಪರಿಹರಿಸಬಹುದು ಎಂಬುದನ್ನು ಯಾವಾಗಲೂ ಪ್ರಶ್ನಿಸಲಾಗುತ್ತದೆ ಆದ್ದರಿಂದ ಅಪಾಯದ ಗ್ರಹಿಕೆಯ ಸಂದರ್ಭದಲ್ಲಿ ಯಾವಾಗಲೂ ಒಂದು ಪ್ರಶ್ನೆ ಇರುತ್ತದೆ ಯಾರು ಯಾವುದು ಅಪಾಯಕಾರಿ ಎಷ್ಟರ ಮಟ್ಟಿಗೆ ಅಪಾಯಕಾರಿ ಏಕೆ ಅಪಾಯಕಾರಿ ಸರಿ ಅಂತೆಯೇ ಸನ್ನದ್ಧತೆ ಕೆಲಸದ ಆದ್ಯತೆ ಏನು ನಾನು ಏನು ಮಾಡಬೇಕು ಏನು ಪರಿಣಾಮಕಾರಿಯಾಗಿದೆ ಅದು ಕೆಲಸ ಮಾಡುತ್ತದೆಯೇ ಸ್ಥಳಾಂತರಿಸುವಿಕೆಯು ನನ್ನನ್ನು ರಕ್ಷಿಸಿಕೊಳ್ಳಲು ನನ್ನ ಅಪಾಯವನ್ನು ಕಡಿಮೆ ಮಾಡಲು ಕೆಲಸ ಮಾಡುತ್ತದೆಯೇ ಯಾರು ಅದನ್ನು ಮಾಡುತ್ತಾರೆ ಸರಿ ಎಂದು ನಾನು ಹೇಳುತ್ತಿದ್ದರೆ ಮಳೆನೀರು ಕೊಯ್ಲು ಮಾಡುತ್ತೇನೆ ಅದು ಮಳೆ ನೀರು ಕೊಯ್ಲು ಮಾಡುವ ಜವಾಬ್ದಾರಿ ನನ್ನದ ಅಥವಾ ಸರ್ಕಾರ ಅದನ್ನು ಮಾಡುತ್ತದೆಯೇ ಮತ್ತು ಅದನ್ನು ಯಾವಾಗ ಮಾಡಲಾಗುತ್ತದೆ ಯಾರು ಈ ಜವಾಬ್ದಾರಿ ತೆಗೆದುಕೊಳ್ಳುತ್ತಾರೆ ಆದ್ದರಿಂದ ನಾವು ವಿಪತ್ತು ಸನ್ನದ್ಧತೆಯನ್ನು ಉತ್ತೇಜಿಸಲು ಪ್ರಯತ್ನಿಸುತ್ತಿರುವಾಗ ಇವುಗಳು ಬಹಳ ಸಾಮಾನ್ಯವಾದ ಪ್ರಶ್ನೆಗಳಾಗಿವೆ ಇಲ್ಲಿ ಬಹಳ ಮುಖ್ಯವಾದ ದತ್ತಾಂಶ ಇದೆ ನಂತರ ಅಪಾಯ ಎಂದರೇನು ಜನರು ಅಪಾಯವನ್ನು ಏಕೆ ನಂಬುತ್ತಿಲ್ಲ ಬ್ರಿಟನ್ ರಾಯಲ್ ಸೊಸೈಟಿ ಇದೆ ಅವರು 1982 ರಲ್ಲಿ ಅಪಾಯದ ಮೌಲ್ಯಮಾಪನ ಕುರಿತು ವೈಟ್ ಪುಸ್ತಕವನ್ನು ಪ್ರಕಟಿಸಿದರು ಮತ್ತು 1983 ರಲ್ಲಿ ಅದನ್ನು ಮತ್ತೆ ಪರಿಷ್ಕರಿಸಲಾಯಿತು ಅವರು ನಿಜವಾಗಿಯೂ ಅನೇಕ ಪ್ರಸಿದ್ಧ ಅಂಗೀಕೃತ ಅಂತರರಾಷ್ಟ್ರೀಯ ಪ್ರಾಧ್ಯಾಪಕರು ವಿಜ್ಞಾನಿಗಳನ್ನು ಅಂದಾಜು ಮಾಡಲು ಮತ್ತು ಅಪಾಯಕಾರಿ ಏನು ಎಂದು ಹೇಳಲು ಅಪಾಯಕಾರಿ ಬಗ್ಗೆ ಮಾತನಾಡಲು ಕೇಳುತ್ತಿದ್ದಾರೆ ಆದರೆ ಬಹಳ ತಮಾಷೆಯ ಸಂಗತಿಯೆಂದರೆ ಈ ಸಂಸ್ಥೆ ಈ ಶ್ವೇತಪತ್ರವನ್ನು ಪ್ರಕಟಿಸುವಾಗ ಈ ವರದಿಯು ಸಂಸ್ಥೆಯ ವರದಿಯಲ್ಲ ಎಂದು ಅವರು ಹೇಳುತ್ತಾರೆ ವ್ಯಕ್ತಪಡಿಸಿದ ಅಭಿಪ್ರಾಯಗಳು ಲೇಖಕರ ಅಭಿಪ್ರಾಯಗಳು ಮಾತ್ರ ಎಂದು ಹೇಳುತ್ತಾರೆ ಆದ್ದರಿಂದ ನಾನು ಇಲ್ಲಿ ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತಿಲ್ಲ ಸಮಾಜವು ಹೇಳುತ್ತಿದೆ ಅಪಾಯದ ಬಗ್ಗೆ ಸಾಮೂಹಿಕ ದೃಷ್ಟಿಕೋನವಿಲ್ಲ ಆದ್ದರಿಂದ ಇದು ಅಪಾಯ ಎಂದು ನಿಮಗೆ ಹೇಳುವ ಬಗ್ಗೆ ಅಲ್ಲ ಒಂದು ಚರ್ಚೆಯ ವೇದಿಕೆ ಇದು ಕೇವಲ ಚರ್ಚೆಯ ವೇದಿಕೆಯಾಗಿದೆ ಏನಾಯಿತು ಏಕೆ ಅನೇಕ ಅಂತಾರಾಷ್ಟ್ರೀಯ ಸಂಶೋಧಕರು ಪ್ರಾಧ್ಯಾಪಕರನ್ನು ಕರೆದ ನಂತರ ಜವಾಬ್ದಾರಿಯನ್ನು ತೆಗೆದುಕೊಳ್ಳಲು ಹೋಗುತ್ತಿಲ್ಲ ಎಂದು ಅವರು ಹೇಳುತ್ತಿದ್ದಾರೆ ಆದ್ದರಿಂದ ಇದು ಹಕ್ಕುತ್ಯಾಗ ಅದು ಏಕೆ ತಜ್ಞರು ಮತ್ತು ವಿಜ್ಞಾನಿಗಳನ್ನು ಕರೆಯಲಾಗುತ್ತದೆ ಮತ್ತು ಆದರೆ ಅಪಾಯದ ಬಗ್ಗೆ ಭಿನ್ನಾಭಿಪ್ರಾಯ ಮುಂದುವರಿಯಿತು ಆದ್ದರಿಂದ ವಿಜ್ಞಾನಿಗಳಾದ ನಾವು ನಿಜವಾದ ಅಪಾಯವಿದೆ ಎಂದು ಹೇಳುವ ನಿಜವಾದ ಅಪಾಯ ಅದು ಏನು ಆದ್ದರಿಂದ ನಾವು 2 ರೀತಿಯ ಅಪಾಯಗಳಿವೆ ಎಂದು ಹೇಳುತ್ತಿದ್ದೇವೆ ಒಂದು ವಸ್ತುನಿಷ್ಠ ಅಪಾಯ ಅದು ವೈಜ್ಞಾನಿಕ ಅಪಾಯ ಇನ್ನೊಂದು ಗ್ರಹಿಸಲಾದ ಅಪಾಯ ಅಬ್ಜೆಕ್ಟಿವ್ ಅಪಾಯವು ವೈಜ್ಞಾನಿಕ ಅಂದಾಜುಗಳಿಂದ ಬರುತ್ತದೆ ಇದು ವೈಜ್ಞಾನಿಕ ನಿಯಮಗಳು ಮತ್ತು ನಿಬಂಧನೆಗಳು ಮತ್ತು ಕಾನೂನುಗಳನ್ನು ಅನುಸರಿಸುತ್ತದೆ ಗ್ರಹಿಸಲಾದ ಅಪಾಯ ಸಾಮಾನ್ಯ ಜನರು ಅಪಾಯವನ್ನು ಗ್ರಹಿಸುವ ಬಗ್ಗೆ ಅಪಾಯವನ್ನು ಗ್ರಹಿಸುವ ಭವಿಷ್ಯದ ಘಟನೆಯ ಬಗ್ಗೆ ಅವರು ನಿರೀಕ್ಷಿಸುತ್ತಾರೆ ಈಗ ಸಾಮಾನ್ಯವಾಗಿ ಅಪಾಯ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಒಂದು ನಿರ್ದಿಷ್ಟ ಪ್ರತಿಕೂಲ ಘಟನೆಯ ಸಂಭವನೀಯತೆ ನಮಗೆ ತಿಳಿದಿದೆ ಆದ್ದರಿಂದ ಒಂದು ನಿರ್ದಿಷ್ಟ ಸಮಯದ ಪ್ರಶ್ನೆಯಲ್ಲಿ ಸಂಭವನೀಯತೆ ಪ್ರಶ್ನೆ ಇದೆ ಮತ್ತು ಇದು ಅಸ್ತಿತ್ವದಲ್ಲಿರುವ ಪರಿಸ್ಥಿತಿಯನ್ನು ಪ್ರಶ್ನಿಸುತ್ತದೆ ಮತ್ತು ಆದ್ದರಿಂದ ಇದು ಒಂದು ಪರಿಣಾಮವಾಗಿದೆ ಮತ್ತು ಈವೆಂಟ್ ಪ್ರೊಬ್ಯಾಬಿಲ್ಟಿಯಾಗಿದೆ ಆದ್ದರಿಂದ ಅಪಾಯದ ನಿರ್ಣಾಯಕ ನಾವು ಅಪಾಯವನ್ನು ಹೇಗೆ ನಿರ್ಧರಿಸುತ್ತೇವೆ ಸಾಮಾನ್ಯವಾಗಿ ನಾವು ಯಾವುದೇ ರೀತಿಯ ಅಪಾಯವನ್ನು ಸಂಖ್ಯಾತ್ಮಕ ಕ್ರಮಗಳಿಂದ ನಿರ್ಧರಿಸುತ್ತೇವೆ ಡಾಲರ್ ಅಥವಾ ರೂಪಾಯಿಯಲ್ಲಿ ಹೆಚ್ಚು ವೆಚ್ಚದ ಅವಕಾಶದಲ್ಲಿ ವ್ಯಕ್ತಪಡಿಸಿದಂತೆ ಪ್ರವಾಹದಿಂದಾಗಿ ನಷ್ಟವನ್ನು ನಿರೀಕ್ಷಿಸಲಾಗಿದೆ ಉತ್ಪಾದಕತೆಯ ನಷ್ಟವಾಗಿದೆ ಭೂಕಂಪದಿಂದಾಗಿ ಹೆಚ್ಚಿನ ಮೊತ್ತ ನಷ್ಟವಾಗಿದೆ ಆದ್ದರಿಂದ ಇವುಗಳನ್ನು ನಾವು ಯಾವಾಗಲೂ ಸಂಖ್ಯಾತ್ಮಕ ಚಿತ್ರದಲ್ಲಿ ವ್ಯಕ್ತಪಡಿಸುತ್ತೇವೆ 5 ಬಿಲಿಯನ್ 20 ಬಿಲಿಯನ್ 200 ಬಿಲಿಯನ್ ಅಥವಾ 50 ಜನರು ಸತ್ತರು 100 ಜನರು ಸತ್ತರು ಈ ರೀತಿಯಾಗಿ ವ್ಯಕ್ತಪಡಿಸುತ್ತೇವೆ ಆದ್ದರಿಂದ ಪ್ರೊಬ್ಯಾಬಿಲ್ಟಿ ಮತ್ತು ಪ್ರಮಾಣವು ಆಗಾಗ್ಗೆ ಘಟನೆಯನ್ನು ಪ್ರತಿಕೂಲಗೊಳಿಸುತ್ತದೆ ಈಗ ಅಪಾಯದ ಅಂದಾಜು ಪ್ರಗತಿ ನಾವು ಹೆಚ್ಚು ಪ್ರಗತಿ ಹೊಂದಲು ಬಯಸಿದರೆ ನಮ್ಮ ಅಂದಾಜನ್ನು ನೀವು ಪರಿಷ್ಕರಿಸಲು ಬಯಸಿದರೆ ನಮಗೆ ದತ್ತಾಂಶ ಬೇಕೆಂಬ ಒಂದು ವಿಷಯ ಸ್ಪಷ್ಟವಾಗಿದೆ ದತ್ತಾಂಶ ಇಲ್ಲದೆ ನಾವು ಅದನ್ನು ಮಾಡಲು ಸಾಧ್ಯವಿಲ್ಲ ಆದ್ದರಿಂದ ನೀವು ಹೆಚ್ಚಿನ ದತ್ತಾಂಶ ಎಲ್ಲಿ ಹೊಂದಿರುರುತ್ತೀರೋ ಅಲ್ಲಿ ಹೆಚ್ಚು ಉತ್ತಮವಾಗಿ ಟ್ಯೂನ್ ಮಾಡಬಹುದು ಹೆಚ್ಚು ಅತ್ಯಾಧುನಿಕ ಅಂದಾಜುಗಳು ನಾವು ಮಾಡಬಹುದು ಆದ್ದರಿಂದ ಅವರು ಅದನ್ನು ತುಂಬಾ ಸರಳವಾಗಿ ಮಾಡುತ್ತಿದ್ದಾರೆ ವಿಜ್ಞಾನಿಗಳು ನಿಮಗೆ ದತ್ತಾಂಶದ ಅಗತ್ಯವಿದೆ ಎಂದು ಹೇಳುತ್ತಿದ್ದಾರೆ ಆದರೆ ಆ ಅಪಾಯದ ಗ್ರಹಿಕೆಯು ಸಬ್ಜೆಕ್ಟಿವ್ ಅಪಾಯವೆಂದು ಸಾಮಾನ್ಯ ಜನರು ಯೋಚಿಸುತ್ತಾರೆ ಎಂಬುದನ್ನು ನೆನಪಿಡಿ ಎಂದು ಹೇಳುತ್ತಿದ್ದಾರೆ ದಯವಿಟ್ಟು ಆ ಅಂಶವನ್ನು ವಿಪತ್ತು ಅಪಾಯ ನಿರ್ವಹಣೆಯಲ್ಲಿ ಸೇರಿಸಬೇಡಿ ಅದು ನಿಜವಾಗಿಯೂ ಹಾಗೇ ನಾವು ನೋಡೋಣ ಅಂತರವನ್ನು ಕಡಿಮೆ ಮಾಡಿ ಅಪಾಯದ ವ್ಯವಸ್ಥಾಪಕರಿಗೆ ವೈಜ್ಞಾನಿಕವಾಗಿ ಯಾವುದು ನಿಜ ಮತ್ತು ನಾವು ಆ ಅಂತರವನ್ನು ಕಡಿಮೆಗೊಳಿಸಬೇಕು ಎಂದು ಜನರು ಭಾವಿಸುತ್ತಾರೆ ವೈಜ್ಞಾನಿಕವಾಗಿ ಯಾವುದು ನಿಜ ಮತ್ತು ಅದು ಏಕೆ ನಿಜ ಅವರು ಏನು ಯೋಚಿಸುತ್ತಿದ್ದಾರೋ ಅದು ಸರಿಯಲ್ಲ ಎಂದು ನಾವು ಜನರಿಗೆ ಹೇಳಬೇಕು ಉದಾಹರಣೆಗೆ ಇಲ್ಲಿ ನೀವು ಧೂಮಪಾನ ಮಾಡುತ್ತಿದ್ದರೆ ನಿಮಗೆ ಅಪಾಯವಿದೆ ನೀವು ನಂಬಿ ಅಥವಾ ನಂಬದಿರಿ ನೀವು ಅದನ್ನು ಮಾಡುತ್ತಿರಬಹುದು ಏಕೆಂದರೆ ನೀವು ಮ್ಯಾಚೋ ಆಗಬೇಕೆಂದು ಬಯಸುತ್ತೀರಿ ಅಥವಾ ನಿಮ್ಮ ದೇಹಕ್ಕೆ ನಿಕೋಟಿನ್ ಬೇಕಾಗುತ್ತದೆ ಆದರೆ ಒಮ್ಮೆ ನೀವು ಧೂಮಪಾನ ಮಾಡುತ್ತಿದ್ದರೆ ನಿಮಗೆ ಅಪಾಯವಿದೆ ಎಂಬುದು ತುಂಬಾ ಸ್ಪಷ್ಟವಾಗಿದೆ ಅಥವಾ ನೀವು ಈ ವ್ಯಕ್ತಿಯಂತೆ ಆಕರ್ಷಕ ನಾಯಕನಾಗಲು ಬಯಸಿದರೆ ನೀವು ಅದನ್ನು ಹೆಚ್ಚು ಅಥವಾ ಯಾವುದೇ ಸ್ಥಳದಲ್ಲಿ ಮಾಡುತ್ತಿದ್ದರೆ ನಿಮಗೆ ಅಪಾಯವಿದೆ ನೀವು ಅಪಾಯದಲ್ಲಿರುತ್ತೀರಿ ನೀವು ಅದನ್ನು ನಂಬುತ್ತೀರಿ ಅಥವಾ ಇಲ್ಲ ಅದು ನಿಮ್ಮ ಗ್ರಹಿಕೆಗಳಿಗೆ ತಕ್ಕಂತೆ ಇರುತ್ತದೆ ಆದರೆ ವೈಜ್ಞಾನಿಕವಾಗಿ ನಾವು ಇದು ನಿಮ್ಮ ಸಮಸ್ಯೆ ಎಂದು ಹೇಳಬಹುದು ಅಥವಾ ನೀವು ಚಾಲನೆ ಮಾಡುತ್ತಿದ್ದರೆ ಮತ್ತು ಸೀಟ್ಬೆಲ್ಟ್ ಹಾಕದಿದ್ದರೆ ಇದು ನಿಮ್ಮ ಸಮಸ್ಯೆ ಈಗ ಪ್ರಶ್ನೆ ಇದು ಒಂದು ಮೋಜು ಅಥವಾ ಅಪಾಯವೇ ಹೆದರುತ್ತಿದ್ದೀರಾ ಯುವಜನರಿಗೆ ವೃದ್ಧರಿಗೂ ಇದು ಯಾರಿಗೆ ಖುಷಿಯಾಗುತ್ತದೆ ಇದು ಯುವಕರಿಗೆ ಅಥವಾ ವೃದ್ಧರಿಗೆ ಅಪಾಯವಾಗಿದೆಯೇ ಆದ್ದರಿಂದ ಚಿಕ್ಕ ಮಕ್ಕಳು ಮತ್ತು ಹಿರಿಯರು ಆದ್ದರಿಂದ ಪ್ರೊಬ್ಯಾಬಿಲ್ಟಿ ವ್ಯಕ್ತಿಯ ಪ್ರೊಬ್ಯಾಬಿಲ್ಟಿ ಗ್ರಹಿಕೆಗಳು ವಿನೋದ ಅಥವಾ ಅಪಾಯ ಯಾವುದು ಈಗ ಪ್ರಶ್ನೆ ಬರುತ್ತದೆ ನಾವು ನಿಜವಾಗಿಯೂ ಅಪಾಯವನ್ನು ಅಳೆಯಬಹುದೇ ಅಪಾಯವನ್ನು ಅಳೆಯಬಹುದೇ ಲಾರ್ಡ್ ಕೆಲ್ವಿನ್ ಎಂಬ ವ್ಯಕ್ತಿ ಇದ್ದಾನೆ ಯಾವುದಾದರೂ ಅಸ್ತಿತ್ವದಲ್ಲಿದ್ದರೆ ಅದು ಕೆಲವು ಪ್ರಮಾಣದಲ್ಲಿ ಅಸ್ತಿತ್ವದಲ್ಲಿರುತ್ತದೆ ಆದ್ದರಿಂದ ಅದನ್ನು ಅಳೆಯಬಹುದು ಎಂದು ಅವನು ಹೇಳುತ್ತಿದ್ದಾನೆ 5 ಜನರಿದ್ದರೆ ನಾವು 5 ಜನರೆಂದು ಹೇಳಬಹುದು ಅದು ಅಸ್ತಿತ್ವದಲ್ಲಿದೆ ಆದ್ದರಿಂದ ಯಾವುದಾದರೂ ಅಸ್ತಿತ್ವದಲ್ಲಿದ್ದರೆ ಅದು ಸ್ವಲ್ಪ ಪ್ರಮಾಣದಲ್ಲಿ ಅಸ್ತಿತ್ವದಲ್ಲಿರುತ್ತದೆ ಒಂದು ಲೋಟ ನೀರು ಹೌದು ನಾವು ಅದನ್ನು ಹೇಳಬಹುದು ಆದ್ದರಿಂದ ವೈಜ್ಞಾನಿಕ ನಿಯಮಗಳು ಸಂಖ್ಯಾಶಾಸ್ತ್ರಗಳ ವೈಜ್ಞಾನಿಕ ನಿಯಮಗಳನ್ನು ಅನುಸರಿಸುವ ನೈಜ ವಾಸ್ತವಿಕ ಅಬ್ಜೆಕ್ಟಿವ್ ಅಳತೆ ಮಾಡಬಹುದಾದ ಅಪಾಯದ ನಡುವೆ ವ್ಯತ್ಯಾಸವನ್ನು ಕಂಡುಹಿಡಿಯಬೇಕು ಆದ್ದರಿಂದ ಸಂಖ್ಯಾಶಾಸ್ತ್ರೀಯವಾಗಿ ಎಷ್ಟು ಅಪಾಯವಿದೆ ಎಂದು ನಾವು ಹೇಳಬಹುದು ಇನ್ನೊಂದು ಅಬ್ಜೆಕ್ಟಿವ್ ಅದು ತಜ್ಞರಲ್ಲದವರಿಂದ ಗ್ರಹಿಸಲ್ಪಟ್ಟಿದೆ ಸಾಂಸ್ಕೃತಿಕ ಅಪಾಯ ಎಂದು ಏನೂ ಇಲ್ಲ ಅದು ನಿಮ್ಮ ಸಮಸ್ಯೆ ಆದರೆ ವೈಜ್ಞಾನಿಕತೆ ಇದೆ ಈಗ ಬ್ರಿಟನ್ ಸಾರಿಗೆ ಇಲಾಖೆ ಹೌದು ನಾವು ಅಪಾಯವನ್ನು ಅಳೆಯಬಹುದು ಅದು ತುಂಬಾ ಸರಳವಾಗಿದೆ ಅಪಘಾತದ ದಾಖಲೆಯ ಆಧಾರದ ಮೇಲೆ ನಾವು ಅದನ್ನು ಅಳೆಯಬಹುದು ನಿರ್ದಿಷ್ಟ ಸಮಯದಲ್ಲಿ ಮತ್ತು ನಿರ್ದಿಷ್ಟ ರಸ್ತೆಯಲ್ಲಿ ಎಷ್ಟು ಜನರು ಸಾಯುತ್ತಿದ್ದಾರೆ ಎಂದು ಅವರು ಹೇಳುತ್ತಿದ್ದಾರೆ ನಿಜವಾದ ಅಪಘಾತಗಳ ಪರಿಣಾಮ ಎಷ್ಟು ಅಪಾಯವಿದೆ ಎಂದು ಜನರಿಗೆ ತಿಳಿಸಲು ಇವು ಸರಳ ನಿಯತಾಂಕಗಳಾಗಿವೆ ಅಲ್ಲದೆ ಇದು ನಿಜವಾದ ಅಪಾಯವಾಗಿದೆ ಏಕೆಂದರೆ ನೀವು ಗಮನ ಆಕರ್ಷಿಸ ಬಯಸಿದರೆ ಆಗಬಹುದು ಅದರಲ್ಲಿ ಸಮಸ್ಯೆ ಇಲ್ಲ ಆದರೆ ಅದು ಪರಿಣಾಮವಾಗಿದೆ ಮತ್ತು ನೀವು ಇದನ್ನು ಮಾಡಿದರೆ ನೀವು ಅದನ್ನು ನಂಬದಿದ್ದರೆ ಇದು ನಿಮ್ಮ ವೈಯಕ್ತಿಕ ಸಮಸ್ಯೆ ಆದರೆ ಈ ರಸ್ತೆ ಅಪಾಯ ಎಂದು ವೈಜ್ಞಾನಿಕವಾಗಿ ನಮಗೆ ತಿಳಿದಿದೆ ನೀವು ಇದನ್ನು ಮಾಡಬಾರದು ನಿಮಗೆ ಅಪಾಯವಿದೆ ಸುರಕ್ಷಿತ ಮತ್ತು ಅಸುರಕ್ಷಿತ ರಸ್ತೆ ಅವುಗಳ ಪ್ರಕಾರ ಬಹಳ ಸ್ಪಷ್ಟವಾಗಿದೆ ಎಡಬದಿಯಲ್ಲಿ ಯಾವುದೇ ಅಪಘಾತ ಸಂಭವಿಸದಿದ್ದರೆ ಈ ರಸ್ತೆ ಸುರಕ್ಷಿತವಾಗಿದೆ ಮತ್ತು ಈ ರಸ್ತೆ ಅಸುರಕ್ಷಿತವಾಗಿದ್ದರೆ ಅಪಘಾತ ಸಂಭವಿಸಿದೆ ಎಂದು ನಾವು ನೋಡಬಹುದು ಆದ್ದರಿಂದ ನಿಜವಾಗಿಯೂ ನಾವು ಅಪಾಯವನ್ನು ಅಳೆಯಬಹುದೇ ಆದ್ದರಿಂದ ಇದು ಒಂದು ದೊಡ್ಡ ಪ್ರಶ್ನೆಯಾಗಿದೆ ಈ ಪ್ರಶ್ನೆಗಳನ್ನು ನಾವು ನಿಜವಾಗಿಯೂ ಅಳೆಯಬಹುದೇ ವಸ್ತುನಿಷ್ಠ ಅಪಾಯ ಮತ್ತು ಗ್ರಹಿಸಲಾದ ಅಪಾಯದ ನಡುವೆ ನಾವು ನಿಜವಾಗಿಯೂ ಗುರುತಿಸಬಲ್ಲೆವೇ ಎಂಬ ಸವಾಲು ಮುಂದುವರಿಯುತ್ತದೆ ನಮ್ಮ ಮುಂದಿನ ಸರಣಿಯಲ್ಲಿ ವಸ್ತುನಿಷ್ಠ ಅಪಾಯ ಮತ್ತು ಸಬ್ಜೆಕ್ಟಿವ್ ಅಪಾಯದ ನಡುವೆ ನಾವು ಹೇಗೆ ಯಾವಾಗ ಎಷ್ಟರ ಮಟ್ಟಿಗೆ ವ್ಯತ್ಯಾಸವನ್ನು ಗುರುತಿಸಬಹುದು ಮತ್ತು ನಾವು ಅದನ್ನು ನಿಜವಾಗಿಯೂ ಮಾಡಬಹುದೇ ಮತ್ತು ಅದು ಯಾವ ಮತ್ತು ಎಷ್ಟು ಪ್ರಮಾಣದಲ್ಲಿ ಸನ್ನದ್ಧತೆಯ ಮೇಲೆ ಪರಿಣಾಮ ಬೀರುತ್ತದೆ ಎಂಬುದನ್ನು ನಾವು ಚರ್ಚಿಸುತ್ತೇವೆ ತುಂಬ ಧನ್ಯವಾದಗಳು